ನಮಸ್ಕಾರ ಮತ್ತು ಎನ್ಪಿಟಿಇಎಲ್ ನ ಮೆಕ್ಯಾನೊಬಯಾಲಜಿ ಪರಿಚಯದ ಕೋರ್ಸ್ ನ ನಮ್ಮ ಒಂಬತ್ತನೇ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಕೊಲ್ಲಾಜೆನ್ ನ ಉದಾಹರಣೆಯನ್ನು ತೆಗೆದುಕೊಂಡು ಇಸಿಎಂ ನೆಟ್ವರ್ಕ್ ಗಳ ವೈಜ್ಞಾನಿಕ ನಡವಳಿಕೆಯ ಕುರಿತು ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸಿದ್ದೇವೆ ಮತ್ತು ಈ ನೆಟ್ವರ್ಕ್ ಗಳ ಮುಖ್ಯ ಗುಣಲಕ್ಷಣವೆಂದರೆ ಗಟ್ಟಿಯಾಗುವುದು ಅಥವಾ ನೀವು ಬಲವನ್ನು ಪ್ರಯೋಗಿಸಿದರೆ ನೆಟ್ವರ್ಕ್ ಗಟ್ಟಿಯಾಗುವುದು ಎಂದು ನಾವು ಚರ್ಚಿಸಿದ್ದೇವೆ ಈ ವೈಶಿಷ್ಟ್ಯವು ಅಂಗಾಂಶಗಳು ವಿಫಲಗೊಳ್ಳುವುದಿಲ್ಲ ಅಥವಾ ಬಲಕ್ಕೆ ಒಡ್ಡಿಕೊಂಡಾಗ ನೆಟ್ವರ್ಕ್ ಗಳು ಮುರಿಯುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಅಂತ ನಾನು ವಾದಿಸಿದ್ದೇನೆ ಒಂದೇ ರೀತಿಯ ಪ್ರೋಟೀನ್ ನ ಮಟ್ಟದಲ್ಲಿಯೂ ಇದೇ ರೀತಿಯ ನಡವಳಿಕೆ ಇದೆ ಎಂದು ನಾನು ಹೇಳಿದ್ದೆ ಮತ್ತು ಆ ನಿಟ್ಟಿನಲ್ಲಿ ನಾವು ಫೈಬ್ರೊನೆಕ್ಟಿನ್ ಎಂಬ ಪ್ರೋಟೀನ್ ಅನ್ನು ಕುರಿತು ನಮ್ಮ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ ಆದ್ದರಿಂದ ಫೈಬ್ರೊನೆಕ್ಟಿನ್ ಒಂದು ಡೈಮರ್ ಇದು ಇಸಿಎಂ ಪ್ರೋಟೀನ್ ಇದು ಕೊಲ್ಲಾಜೆನ್ ಪ್ರೋಟಿಯೊಗ್ಲೈಕಾನ್ ಗಳು ಸೇರಿದಂತೆ ಇತರ ಇಸಿಎಂ ಪ್ರೋಟೀನ್ ಗಳಿಗೆ ಬಂಧಿಸಲ್ಪಡುತ್ತದೆ ಜೀವಕೋಶದ ಅಂಟಿಕೊಳ್ಳುವಿಕೆ ಗಾಯವನ್ನು ಗುಣಪಡಿಸುವುದು ಉರಿಯೂತ ಇತ್ಯಾದಿಗಳಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ನಾವು ತಿಳಿದುಕೊಳ್ಳಲು ಬಯಸುವುದು ಫೈಬ್ರೊನೆಕ್ಟಿನ್ ರಚನೆಯು ಹೇಗೆ ಅದರ ಕಾರ್ಯಕ್ಕೆ ಅವಶ್ಯಕವಾಗಿದೆ ಮತ್ತು ಅದರ ಬಲವು ಅದರ ಏಕ ಡೊಮೇನ್ ಗಳನ್ನು ತೆರೆದುಕೊಳ್ಳುವ ಮೂಲಕ ಫೈಬ್ರೊನೆಕ್ಟಿನ್ ಕಾರ್ಯವನ್ನು ಹೇಗೆ ನಿಯಂತ್ರಿಸುತ್ತದೆ ಎಂದು ಆದ್ದರಿಂದ ಫೈಬ್ರೊನೆಕ್ಟಿನ್ ರಚನೆಯನ್ನು ಮತ್ತೊಮ್ಮೆ ಪರಿಚಯಿಸುತ್ತೇನೆ ಅದರಲ್ಲಿ ಮೂರು ಮಾಡ್ಯೂಲ್ ಗಳಿವೆ ಎಂದು ನಮಗೆ ತಿಳಿದಿದೆ ಎಫ್ಎನ್1 ಎಫ್ಎನ್2 ಮತ್ತು ಎಫ್ಎನ್3 ಮತ್ತು ಈ ಮಾಡ್ಯೂಲ್ ಗಳನ್ನು ಪುನರಾವರ್ತಿಸಲಾಗುತ್ತದೆ ಉದಾಹರಣೆಗೆ ಒಂದು ಅಖಂಡ ಫೈಬ್ರೊನೆಕ್ಟಿನ್ ಅಣುವು ಬಹುಶಃ ಎಫ್ಎನ್ 3 ರ ಇಪ್ಪತ್ತೆಂಟು ಪುನರಾವರ್ತನೆಗಳನ್ನು ಹೊಂದಿರುತ್ತದೆ ಎಫ್ಎನ್ 3 ಹದಿನೈದು ಡೊಮೇನ್ ಗಳನ್ನು ಹೊಂದಿದೆ ಎಫ್ಎನ್ 3 ರ ರಚನೆಯು ಸರಿಸುಮಾರು ಈ ರೀತಿಯಾಗಿದೆ ಇಲ್ಲಿ ಒಂದು ಮತ್ತು ಎರಡು ಡೊಮೇನ್ ಇದೆ ಮೊದಲ ಮತ್ತು ಎರಡನೆಯ ಡೊಮೇನ್ ಗಳನ್ನು ಲಿಂಕರ್ ಮೂಲಕ ಸಂಪರ್ಕಿಸಲಾಗಿದೆ ಮತ್ತು ನಂತರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವೆ ಆದ್ದರಿಂದ ಡೊಮೇನ್ ಹತ್ತರಲ್ಲಿ ಆರ್ ಜಿ ಡಿ ಅನುಕ್ರಮವಿದೆ ಇದು ಕೋಶ ಸೇರ್ಪಡೆಗೆ ಮಧ್ಯಸ್ಥಿಕೆ ವಹಿಸಲು ಮುಖ್ಯವಾಗಿದೆ ಮತ್ತು ಆರ್ ಜಿ ಡಿ ಇಂಟಿಗ್ರೀನ್ ಗಳಿಗೆ ಬಂಧಿಸುತ್ತದೆ ಆದ್ದರಿಂದ ನೀವು ಈ ಹದಿನೈದು ಡೊಮೇನ್ ಗಳನ್ನು ಹೊಂದಿದ್ದು ಅಲ್ಲಿ ಹದಿನಾಲ್ಕು ಮತ್ತು ಹದಿನೈದು ಡೊಮೇನ್ ಗಳನ್ನು ಸಹ ಲಿಂಕರ್ ಮೂಲಕ ಸಂಪರ್ಕಿಸಲಾಗಿದೆ ಇದು ಹದಿನೈದು ಮತ್ತು ಕೊನೆಯಲ್ಲಿ ಸಿಒಒಎಚ್ ಮತ್ತು ಡೈಸಲ್ಫೈಡ್ ಸೇತುವೆಗಳಿವೆ ಆದ್ದರಿಂದ ಫೈಬ್ರೊನೆಕ್ಟಿನ್ ಈ ರೀತಿ ರಚನೆಯಾಗಿದೆ ಯಾಂತ್ರಿಕ ವಿಸ್ತರಣೆಯು ವಾಸ್ತವವಾಗಿ ಈ ಮಾಡ್ಯೂಲ್ ಗಳು ಅಥವಾ ಏಕ ಡೊಮೇನ್ ಗಳ ತೆರೆದುಕೊಳ್ಳುವಿಕೆಯನ್ನು ಪ್ರೇರೇಪಿಸುತ್ತದೆ ಎಂದು ಕಲ್ಪನೆ ಮಾಡಲಾಗಿದೆ ಕ್ರಿಪ್ಟಿಕ್ ಬೈಂಡಿಂಗ್ ಸೈಟ್ ಗಳ ತೆರೆದುಕೊಳ್ಳುವಿಕೆಯು ಇತರ ಅಣುಗಳ ಬಂಧಿಸುವಿಕೆಯನ್ನು ಪ್ರಚೋದಿಸುತ್ತದೆ ಮತ್ತು ಪ್ರೋಟೀನ್ ಮ್ಯಾಟ್ರಿಕ್ಸ್ ಜೋಡಣೆಯನ್ನು ಮಾತ್ರವಲ್ಲದೆ ಕೋಶ ಸಂಕೇತವನ್ನು ನಿಯಂತ್ರಿಸುತ್ತದೆ ಪ್ರೋಟೀನ್ ತೆರೆದುಕೊಳ್ಳುವಿಕೆಯು ಕ್ರಿಪ್ಟಿಕ್ ಬೈಂಡಿಂಗ್ ಸೈಟ್ ಗಳ ಒಡ್ಡುವಿಕೆಯನ್ನು ಪ್ರೇರೇಪಿಸುತ್ತದೆ ಮತ್ತು ನಂತರ ಇದು ಮ್ಯಾಟ್ರಿಕ್ಸ್ ಜೋಡಣೆಯನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಹೆಚ್ಚುತ್ತಿರುವ ತಾಪಮಾನಕ್ಕೆ ಈ ಏಕ ಡೊಮೇನ್ ಗಳ ಸೂಕ್ಷ್ಮತೆಯನ್ನು ಪರೀಕ್ಷಿಸಲು ಸಾಮಾನ್ಯವಾಗಿ ಕ್ಯಾಲೋರಿಮೆಟ್ರಿ ಯನ್ನು ಬಳಸಲಾಗುತ್ತದೆ ಮತ್ತು ಈ ಅಧ್ಯಯನಗಳಿಂದ ತಿಳಿದ ಹಾಗೆ ಉದಾಹರಣೆಗೆ ಎಫ್ಎನ್ 3 ರ ಮೂರನೇ ಡೊಮೇನ್ ನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ತೆರೆದುಕೊಳ್ಳುತ್ತವೆ ಎಫ್ಎನ್ 3 ನ ಹತ್ತನೇ ಡೊಮೇನ್ ಕಡಿಮೆ ತಾಪಮಾನದಲ್ಲಿ ತೆರೆದುಕೊಳ್ಳುತ್ತದೆ ಆದ್ದರಿಂದ ಎಫ್ಎನ್ 10 ದುರ್ಬಲವಾಗಿದೆ ಅಥವಾ ಕಡಿಮೆ ಬಲದಲ್ಲಿ ತೆರೆದುಕೊಳ್ಳುತ್ತದೆ ಎಂದು ಇವು ಸೂಚಿಸುತ್ತವೆ ಏಕೆಂದರೆ ಇದು ಕಡಿಮೆ ತಾಪಮಾನದಲ್ಲಿ ಸ್ವಾಭಾವಿಕ ಗುಣರಹಿತ ಆಗುತ್ತದೆ ಮತ್ತು ಕಡಿಮೆ ಬಲದಲ್ಲಿ ಇನ್ವಿವೊ ದಲ್ಲಿ ತೆರೆದುಕೊಳ್ಳುತ್ತದೆ ಎಂದು ನೀವು ನಿರೀಕ್ಷಿಸಬಹುದು ಇದನ್ನು ನೀವು ಹೇಗೆ ಪರೀಕ್ಷಿಸುತ್ತೀರಿ ನಿನ್ನೆ ನಾನು ಸಂಕ್ಷಿಪ್ತವಾಗಿ ಚರ್ಚಿಸಿದ ಎಎಫ್ಎಂ ವಿಧಾನವು ಇಲ್ಲಿ ತುಂಬ ಮುಖ್ಯವಾದುದು ಹಿಂದಿನ ತರಗತಿಯಲ್ಲಿ ನಾವು ಎಎಫ್ಎಂ ಬಗ್ಗೆ ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎಎಫ್ಎಂ ಕ್ಯಾಂಟಿಲಿವರ್ ಇದೆ ಮತ್ತು ಇದನ್ನು ಟಿಪ್ ಎಂದು ಕರೆಯಲಾಗುತ್ತದೆ ನಂತರ ಈ ಮೊಂಡಾದ ಪಿರಮಿಡ್ ಟಿಪ್ ಗಳನ್ನು ಒಳಗೊಂಡಂತೆ ವಿವಿಧ ಜಿಯೋಮೆಟ್ರಿ ಗಳು ಇರಬಹುದು ಆದ್ದರಿಂದ ನೀವು ಪಿರಮಿಡ್ ಟಿಪ್ ಗಳು ತೀಕ್ಷ್ಣವಾದ ಟಿಪ್ ಗಳನ್ನು ಹೊಂದಬಹುದು ಆದರೆ ನಾನು ಅದನ್ನು ಮೊಂಡಾದ ಮತ್ತು ತೀಕ್ಷ್ಣವಾದ ಪಿರಮಿಡ್ ಟಿಪ್ ಗಳು ಮತ್ತು ಗೋಳಾಕಾರದ ಟಿಪ್ ಗಳು ಎಂದು ಹೇಳುತ್ತೇನೆ ಈ ಟಿಪ್ ಗಳ ಬಿಗಿತವನ್ನು ಅದರ ಆಯಾಮಗಳಿಂದ ನಿರ್ದೇಶಿಸಲಾಗುತ್ತದೆ ಹಾಗಾದರೆ ಪ್ರೋಟೀನ್ ತೆರೆದುಕೊಳ್ಳುವ ಅಧ್ಯಯನಕ್ಕಾಗಿ ನೀವು ಸ್ಪ್ರಿಂಗ್ ಸ್ಥಿರಾಂಕಗಳನ್ನು ಹೊಂದಿರುವ ಟಿಪ್ ಗಳೊಂದಿಗೆ ಕೆಲಸ ಮಾಡಲು ಬಯಸುವಿರಿ ಎಂದಾಗುತ್ತದೆ ತುದಿಯ ಸ್ಪ್ರಿಂಗ್ ಸ್ಥಿರಾಂಕಗಳು ಪ್ರತಿ ನ್ಯಾನೊಮೀಟರ್ ಗೆ 20 ಪಿಕೊ ನ್ಯೂಟನ್ ಕ್ರಮದಲ್ಲಿರುತ್ತವೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಪ್ರಸ್ತಾಪಿಸಿದ ಇನ್ನೊಂದು ವಿಷಯವೆಂದರೆ ನೀವು ಪ್ರೋಟೀನ್ ತೆರೆದುಕೊಳ್ಳುವುದನ್ನು ಅಧ್ಯಯನ ಮಾಡಲು ಬಯಸಿದಾಗ ನೀವು ತಲಾಧಾರವನ್ನು ಬೇಕಾಗುತ್ತದೆ ತಲಾಧಾರವು ಮೈಕಾ ಅಥವಾ ಗಾಜಾಗಿರಬಹುದು ಮತ್ತು ಈ ಪ್ರೋಟೀನ್ ಅಣುಗಳನ್ನು ನಿಷ್ಕ್ರಿಯವಾಗಿ ಮೇಲ್ಮೈಗೆ ಹೀರಿಕೊಳ್ಳಲಾಗುತ್ತದೆ ಈಗ ಗಮನಿಸಬೇಕಾದ ಒಂದು ವಿಷಯವೆಂದರೆ ನೀವು ವಿರಳವಾದ ದುರ್ಬಲಗೊಳಿಸುವಿಕೆಯಲ್ಲಿ ಅಥವಾ ಏಕ ಅಣುವಿನ ಮಿತಿಯಲ್ಲಿ ಕಾರ್ಯನಿರ್ವಹಿಸಲು ಬಯಸಿದರೆ ನೀವು ಪ್ರೋಟೀನ್ ಒಟ್ಟುಗೂಡಿಸುವಿಕೆಯನ್ನು ತಪ್ಪಿಸಬಹುದು ಮೇಲ್ಮೈಯಲ್ಲಿ ನೀವು ತುದಿಯೊಂದಿಗೆ ಏನು ಮಾಡಬಹುದು ಎಂದು ನಾನು ಉಲ್ಲೇಖಿಸಿದ್ದೀನಿ ಒಂದು ಮೇಲ್ಮೈ ಇದ್ದರೆ ಮತ್ತು ಮೇಲ್ಮೈ ಏನೇ ಇರಲಿ ಒಂದು ಪುಲ್ ಪ್ರಯೋಗವನ್ನು ಮಾಡಬೇಕಾಗುತ್ತದೆ ಈಗ ಪುಲ್ ಪ್ರಯೋಗ ಅಂದರೆ ಏನು ಪುಲ್ ಪ್ರಯೋಗವು ಮೂಲಭೂತವಾಗಿ ಎಎಫ್ಎಂ ತುದಿಯು ಕೆಳಗೆ ಹೋಗುತ್ತದೆ ಮತ್ತು ಅದು ನಿರ್ಣಾಯಕ ಶಕ್ತಿಯನ್ನು ತಲುಪಿದ ನಂತರ ಅದು ನಿಲ್ಲುತ್ತದೆ ಮತ್ತು ನಂತರ ಅದು ಮೇಲಕ್ಕೆ ಬರುತ್ತದೆ ಆದ್ದರಿಂದ ಇದು ಇಂಡೆಂಟ್ ಭಾಗ ಮತ್ತು ಇದು ಹಿಂತೆಗೆದುಕೊಳ್ಳುವಿಕೆಯ ಭಾಗವು ಯಾವುದೇ ಗಟ್ಟಿಯಾದ ತಲಾಧಾರದ ಮೇಲೆ ವಿಶಿಷ್ಟವಾದ ವಕ್ರರೇಖೆಯನ್ನು ಅರ್ಥೈಸುತ್ತದೆ ಆದ್ದರಿಂದ ನೀವು ಟ್ರ್ಯಾಕ್ ಮಾಡುವುದು ವಿಚಲನ ಮತ್ತು ಝೆಡ್ ಸ್ಥಾನವನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಝೆಡ್ ಪೋಸ್ ತುದಿಯ ಹಿಂಭಾಗದ ಮೇಲ್ಮೈಯನ್ನು ಪ್ರತಿಬಿಂಬಿಸುವ ಲೇಸರ್ ಇದೆ ಮತ್ತು ಅದನ್ನು ಫೋಟೋ ಡಿಟೆಕ್ಟರ್ ಸಂಗ್ರಹಿಸುತ್ತದೆ ಇದು ಫೋಟೊಡೆಕ್ಟರ್ ಮತ್ತು ಇದು ಲೇಸರ್ ಬೆಳಕಿನ ಮೂಲವಾಗಿದೆ ನೀವು ಕೊನೆಯಲ್ಲಿ ಏನನ್ನು ಪಡೆಯುತ್ತೀರಿ ಎಂದರೆ ಇದು ಕರ್ವ್ ಝೆಡ್ ಪೋಸ್ ವರ್ಸಸ್ ಡಿಫ್ಲೆಕ್ಷನ್ ಆಗಿರುತ್ತದೆ ಮತ್ತು ಕರ್ವ್ ಈ ರೀತಿ ಕಾಣುತ್ತದೆ ಪಾಯಿಂಟ್ ಎ ಪಾಯಿಂಟ್ ಬಿ ಮತ್ತು ಸಿ ನಂತರ ಡಿ ಆದ್ದರಿಂದ ಎ ಯಿಂದ ಬಿ ಮತ್ತು ಎಫ್ ಯಿಂದ ಜಿ ವಿಭಾಗಗಳು ತುದಿಯು ವಾಸ್ತವವಾಗಿ ಮಧ್ಯದ ಜಾಗದಲ್ಲಿ ಚಲಿಸುವ ವಿಭಾಗಗಳಾಗಿವೆ ಇದು ತಲಾಧಾರದೊಂದಿಗೆ ಸಂಪರ್ಕದಲ್ಲಿರುವುದಿಲ್ಲ ಮತ್ತು ಬಿ ಯಿಂದ ಸಿ ನಡುವೆ ತುದಿಯು ವಾಸ್ತವವಾಗಿ ಮಾದರಿಯನ್ನು ಇಂಡೆಂಟ್ ಮಾಡುತ್ತದೆ ಅಥವಾ ವಿರೂಪಗೊಳಿಸುತ್ತದೆ ಆದ್ದರಿಂದ ಪ್ರೋಟೀನ್ ತೆರೆದುಕೊಳ್ಳುವ ಅಧ್ಯಯನಕ್ಕಾಗಿ ನಾವು ವಕ್ರರೇಖೆಯ ಈ ಭಾಗದಲ್ಲಿ ನಿಜವಾಗಿಯೂ ಆಸಕ್ತಿ ಹೊಂದಿದ್ದೇವೆ ವಕ್ರರೇಖೆಯ ಹಿಂತೆಗೆದುಕೊಳ್ಳುವ ಭಾಗವನ್ನು ಪ್ರೋಟೀನ್ ತೆರೆದುಕೊಳ್ಳುವ ಅಧ್ಯಯನಕ್ಕಾಗಿ ವಿಶ್ಲೇಷಿಸಲಾಗುತ್ತದೆ ಈಗ ಮತ್ತೆ ಈ ಚಿತ್ರಕ್ಕೆ ಹಿಂತಿರುಗೋಣ ಮೇಲ್ಮೈಯಲ್ಲಿ ನಿಷ್ಕ್ರಿಯವಾಗಿ ಹೊರಹೀರುವ ಪ್ರೋಟೀನ್ ಗಳು ಇವು ಮೇಲ್ಮೈಯ ಚಿತ್ರಣವನ್ನು ಮಾಡದ ಹೊರತು ಈಗ ನಾವು ಈ ಪ್ರೋಟೀನ್ ಗಳನ್ನು ಎಎಫ್ಎಂ ಅಡಿಯಲ್ಲಿ ದೃಶ್ಯೀಕರಿಸಲಾಗುವುದಿಲ್ಲ ಹೀಗಾಗಿ ಪ್ರೋಟೀನ್ ಗಳು ಆಪ್ಟಿಕಲ್ ಡಿಟೆಕ್ಟಿವ್ ಅಂಶಕ್ಕಿಂತ ಕೆಳಗಿವೆ ಆದ್ದರಿಂದ ನಾವು ಮೇಲ್ಮೈಯಲ್ಲಿರುವ ಪ್ರೋಟೀನ್ ಗಳನ್ನು ನೋಡಲು ಸಾಧ್ಯವಿಲ್ಲದಿರುವುದರಿಂದ ನಾವು ತುದಿಯನ್ನು ನಿಜವಾಗಿಯೂ ಪ್ರೋಟೀನ್ ನ ಮೇಲೆ ಇಡಲು ಆಗುವುದಿಲ್ಲ ನೀವು ಮಾಡುತ್ತಿರುವುದು ಏನೆಂದರೆ ಒಬ್ಬ ಕುರುಡನ ಹಾಗೆ ಮಾಡುತ್ತಾ ಇದ್ದೀರಿ ಏನನ್ನಾದರೂ ನೋಡಬಹುದೆಂಬ ಭರವಸೆಯಿಂದ ನೀವು ಮೇಲ್ಮೈಯನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಟ್ಯಾಪ್ ಮಾಡುತ್ತಿದ್ದೀರಿ ಅಂತಹ ಎಳೆಯುವ ಚಕ್ರಕ್ಕೆ ನೀವು ಒಂದರಲ್ಲಿ ಪ್ರೋಟೀನ್ ಅನ್ನು ನಿಜವಾಗಿಯೂ ಸ್ಪರ್ಶಿಸಿದ್ದೀರಿ ಎಂದು ನಿಮಗೆ ಹೇಗೆ ಗೊತ್ತು ನಾನು ಮತ್ತೆ ಫೋರ್ಸ್ ಕರ್ವ್ ಅನ್ನು ಚಿತ್ರಿಸುತ್ತೀನಿ ತುದಿ ಪ್ರೋಟೀನ್ ಅನ್ನು ಸ್ಪರ್ಶಿಸದಿದ್ದಲ್ಲಿ ನಾವು ಈ ಎ ಬಿ ಸಿ ಡಿ ಇ ಮತ್ತು ಎಫ್ ನಂತಹ ವಕ್ರರೇಖೆಯನ್ನು ಹೊಂದಿರುತ್ತೇವೆ ಇಲ್ಲಿ ತೀಕ್ಷ್ಣವಾದ ಪೀಕ್ ಇದೆ ಮತ್ತು ಈಗ ಎಎಫ್ಎಂ ತುದಿಯು ಗಾಳಿಯ ಮೂಲಕ ಪ್ರಯಾಣಿಸುವಾಗ ಏನಾಗಬಹುದು ನೀವು ಎ ಮತ್ತು ಬಿ ನಡುವಿನ ಈ ಹಂತಕ್ಕೆ ಪ್ರಯಾಣಿಸುತ್ತಿದ್ದೀರಿ ನಂತರ ಅದು ಮೇಲ್ಮೈಯನ್ನು ಸ್ಪರ್ಶಿಸುತ್ತದೆ ಏಕೆಂದರೆ ಮೇಲ್ಮೈ ತುದಿಗಿಂತ ಗಟ್ಟಿಯಾಗಿರುತ್ತದೆ ಆದ್ದರಿಂದ ನೀವು ಇನ್ನೂ ಮುಂದೆ ಹೋಗಲು ಪ್ರಯತ್ನಿಸಿದರೆ ತುದಿಯೇ ಬಾಗಿರುತ್ತದೆ ಆದ್ದರಿಂದ ನೀವು ಸರಳ ರೇಖೆಯನ್ನು ಹೊಂದಿದ್ದೀರಿ ಮತ್ತು ಈ ರೇಖೆಯು ನಲವತ್ತೈದು ಡಿಗ್ರಿ ಗಳ ಸ್ಲೋಪ್ ಅನ್ನು ಹೊಂದಿರಬೇಕು ಏಕೆ ಹಾಗೆ ಏಕೆಂದರೆ ತುದಿಯು ಚಲಿಸುವ ಅಂತರವು ತುದಿ ವಿರೂಪಗೊಳ್ಳುವ ಅದೇ ಅಂತರವಾಗಿರುತ್ತದೆ ಇದು ವಿಚಲನ ಮತ್ತು ನೀವು ಮಾಪನಾಂಕವನ್ನು ಇನ್ವೊಲ್ಸ್ ನಲ್ಲಿ ಪಡೆಯಲು ನಿರ್ಣಯಿಸುವುದು ಹೀಗೆ ಇನ್ವೊಲ್ಸ್ ಅನ್ನು ನಾನು ಹೇಳಿದಂತೆ ವಿಲೋಮ ಆಪ್ಟಿಕಲ್ ಲಿವರ್ ಸೂಕ್ಷ್ಮತೆ ಎಂದು ಕರೆಯಲಾಗುತ್ತದೆ ವಿಲೋಮ ಆಪ್ಟಿಕಲ್ ಲಿವರ್ ಸೂಕ್ಷ್ಮತೆ ಹಾಗಂದರೆ ಏನು ಇದು ಮೂಲಭೂತವಾಗಿ ವೋಲ್ಟ್ ಗಳ ವಿಷಯದಲ್ಲಿ ಎಲ್ಲವನ್ನೂ ರೆಕಾರ್ಡ್ ಮಾಡುವ ಸಾಧನವಾಗಿದೆ ಮತ್ತು ನೀವು ಆಸಕ್ತಿ ಹೊಂದಿರುವುದು ನ್ಯಾನೊಮೀಟರ್ ನಲ್ಲಿರುವ ಡಿಫ್ಲೆಕ್ಷನ್ ಬಗ್ಗೆ ಆಗಿದೆ ಈ ಮಾಪನಾಂಕ ನಿರ್ಣಯವನ್ನು ಕಂಡುಹಿಡಿಯಲು ಮತ್ತು ವಕ್ರರೇಖೆಯ ಈ ಭಾಗವನ್ನು ಬಳಸಿಕೊಂಡು ವೋಲ್ಟ್ ಗಳಿಂದ ನ್ಯಾನೊಮೀಟರ್ ಗೆ ಪರಿವರ್ತನೆಯನ್ನು ಈ ರೀತಿಯಾಗಿ ಮಾಡಲಾಗುತ್ತದೆ ಈಗ ಅದು ಗರಿಷ್ಠ ಬಿಂದುವನ್ನು ತಲುಪಿದ ನಂತರ ಮತ್ತು ಹಿಂದಿನ ತರಗತಿಯಲ್ಲಿ ನಾನು ಹೇಳಿದಂತೆ ನೀವು ಒಂದು ಹಂತದಲ್ಲಿ ಕೆಳಗೆ ಮತ್ತು ಕೆಳಕ್ಕೆ ಹೋಗುತ್ತಿದ್ದರೆ ತುದಿಯು ಮುರಿಯುತ್ತದೆ ಮತ್ತೆ ನೀವು ಆ ರೀತಿ ಮಾಡಲು ಬಯಸುವುದಿಲ್ಲ ಆದ್ದರಿಂದ ತುದಿಯ ಗರಿಷ್ಠ ವಿಚಲನ ಎಂದು ಕರೆಯಲ್ಪಡುವ ಗರಿಷ್ಠ ಸ್ಥಳಾಂತರವನ್ನು ನಿರ್ಬಂಧಿಸಲು ನೀವು ಬಯಸುತ್ತೀರಿ ಇದನ್ನು ಸಾಮಾನ್ಯವಾಗಿ ಸೆಟ್ ಪಾಯಿಂಟ್ ಅಥವಾ ಡಿಫ್ಲೆಕ್ಷನ್ ಸೆಟ್ ಪಾಯಿಂಟ್ ಎಂದು ಕರೆಯಲಾಗುತ್ತದೆ ತುದಿಯು ಈ ವಿಚಲನವನ್ನು ತಲುಪಿದರೆ ತುದಿಯು ಇನ್ನು ಮುಂದೆ ಇಳಿಯಬಾರದು ಬದಲಿಗೆ ಅದು ಹೊರಬರಬೇಕು ಆದ್ದರಿಂದ ತುದಿಯನ್ನು ಮರುಬಳಕೆ ಮಾಡಬಹುದು ಇದು ಈ ಗರಿಷ್ಠ ವಿಚಲನ ಸಿ ತಲುಪಿದ ನಂತರ ಅದು ಹಿಂತೆಗೆದುಕೊಳ್ಳುತ್ತದೆ ತುದಿಯು ಈಗ ಮೇಲಕ್ಕೆ ಬರುತ್ತಿದೆ ಅದು ಬರುತ್ತಿರುವಾಗ ನೀವು ಈ ದೊಡ್ಡ ಪೀಕ್ ಅನ್ನು ಪಾಯಿಂಟ್ ಡಿ ಯಿಂದ ಇ ವರೆಗೆ ಬಲದ ಕ್ರರೇಖೆಯಲ್ಲಿ ಪಡೆಯುತ್ತೀರಿ ಹಾಗಾದರೆ ಇದು ಏನು ನೀವು ಮೂಲತಃ ಮೇಲ್ಮೈಯಲ್ಲಿ ಇಂಡೆಂಟ್ ಮಾಡಿದಾಗ ನೀವು ಕೆಲವು ನಿರ್ದಿಷ್ಟ ಬಂಧಗಳನ್ನು ರಚಿಸಿದ್ದೀರಿ ತುದಿಯು ಹೊರಬರಲು ಪ್ರಯತ್ನಿಸುತ್ತಿರುವುದರಿಂದ ಆ ನಿರ್ದಿಷ್ಟ ಬಂಧಗಳು ಮುರಿಯಬೇಕಾಗಿದೆ ಮತ್ತು ಇದು ದೊಡ್ಡ ಪೀಕ್ ಆಗಿದೆ ಆದ್ದರಿಂದ ಈ ಬಲದ ಪೀಕ್ ಅನಿರ್ದಿಷ್ಟ ಅಂಟಿಕೊಳ್ಳುವಿಕೆ ಹೊರತು ಬೇರೇನೂ ಇಲ್ಲ ಇದು ನಿರ್ದಿಷ್ಟವಾದ ಅಂಟಿಕೊಳ್ಳುವಿಕೆಗೆ ಕಾರಣವಾಗಿದೆ ಮತ್ತು ಈಗ ಬಲ ಕರ್ವ್ ಈ ರೀತಿ ಇರುತ್ತದೆ ಎಂದು ಊಹಿಸಿರಿ ನಾನು ಬೇರೆ ಬಣ್ಣದೊಂದಿಗೆ ರಿಟರ್ನ್ ಅನ್ನು ಚಿತ್ರಿಸುತ್ತೇನೆ ಆದ್ದರಿಂದ ಹಿಂತೆಗೆದುಕೊಳ್ಳುವಿಕೆಯಲ್ಲಿ ನೀವು ನೋಡುವುದು ಈ ಬಹು ಉಬ್ಬುಗಳ ರಚನೆಯಾಗಿದೆ ಈ ಮಾದರಿಯನ್ನು ಸಾಟೂತ್ ಪ್ಯಾಟರ್ನ್ ಎಂದು ಕರೆಯಲಾಗುತ್ತದೆ ಮತ್ತು ನೀವು ಇದನ್ನು ಪಡೆದರೆ ನಿಮಗೆ ಮನವರಿಕೆಯಾಗುತ್ತದೆ ಆದರೆ ಇದು ಪ್ರೋಟೀನ್ ತೆರೆದುಕೊಳ್ಳುವಿಕೆಯೊಂದಿಗೆ ಸಂಬಂಧಿಸಿದ್ದಾಗಿದೆ ವಿಶಿಷ್ಟವಾಗಿ ಪ್ರೋಟೀನ್ ತೆರೆದುಕೊಳ್ಳುವಿಕೆಯ ಅಧ್ಯಯನಕ್ಕಾಗಿ ನೀವು ಈ ರೀತಿಯ ಡೇಟಾ ವನ್ನು ರೂಪಿಸುವುದಿಲ್ಲ ನೀವು ವಕ್ರರೇಖೆಯ ಈ ಭಾಗದಲ್ಲಿ ಮಾತ್ರ ಆಸಕ್ತಿ ಹೊಂದಿರುವ ಕಾರಣ ವಕ್ರರೇಖೆಯನ್ನು ಈ ಕೆಳಗಿನ ರೀತಿಯಲ್ಲಿ ರೂಪಿಸಲಾಗಿದೆ ಈ ರೇಖೆಗಳಲ್ಲಿ ಏನಾದರೂ ನೀವು ಏನು ಮಾಡುತ್ತೀರಿ ಎಂದರೆ ಈ ವಕ್ರರೇಖೆಯಿಂದ ನೀವು ವಕ್ರರೇಖೆಯ ಈ ಭಾಗವನ್ನು ಸೀಳುತ್ತೀರಿ ಮತ್ತು ನೀವು ಅದನ್ನು ತಲೆಕೆಳಗಾಗಿ ತಿರುಗಿಸುತ್ತೀರಿ ಆದ್ದರಿಂದ ನೀವು ಎರಡು ಪ್ರತಿಫಲನ ಚಿತ್ರಗಳನ್ನು ಮಾಡುತ್ತೀರಿ ಇದರರ್ಥ ಕನ್ನಡಿ ಪ್ರತಿಫಲನಗಳು ಈ ಅಕ್ಷದಲ್ಲಿ ನೀವು ಅದನ್ನು ಪ್ರತಿಬಿಂಬಿಸಿದರೆ ಅದು ಮೇಲಕ್ಕೆ ಬರುತ್ತದೆ ಮತ್ತು ನಂತರ ನೀವು ಅದನ್ನು ಆ ಅಕ್ಷದಲ್ಲಿ ಪ್ರತಿಬಿಂಬಿಸಿ ಅದನ್ನು ಅನುವಾದಿಸಿದರೆ ನೀವು ಈ ರೀತಿಯಾಗಿರುವುದನ್ನು ಪಡೆಯುತ್ತೀರಿ ಪ್ರೋಟೀನ್ ಮಡಿಸುವಿಕೆಯ ಒಳನೋಟವನ್ನು ಪಡೆಯಲು ನೀವು ಆಸಕ್ತಿ ಹೊಂದಿರುವ ವಕ್ರರೇಖೆ ಇದು ಈಗ ಏನಾಗುತ್ತಿದೆ ಎಂದು ಯೋಚಿಸೋಣ ಮತ್ತು ಅದು ಈ ನಿರ್ದಿಷ್ಟ ರಚನೆಯನ್ನು ಏಕೆ ಉತ್ಪಾದಿಸುತ್ತದೆ ಇದು ಪ್ರೋಟೀನ್ ಮಡಿಸುವಿಕೆಗೆ ಸಂಬಂಧಿಸಿದ್ದು ಎಂದು ನಾವು ಏಕೆ ಹೇಳುತ್ತೇವೆ ಆದ್ದರಿಂದ ಈ ವಿವರಣೆಗಾಗಿ ನಾನು ಈ ಪ್ರೋಟೀನ್ ಅನ್ನು ಅಂದಾಜು ಮಾಡೋಣ ಇದು ತುದಿ ಮತ್ತು ಮೇಲ್ಮೈಯಲ್ಲಿ ಇರುವ ಪ್ರೋಟೀನ್ ಇದಾಗಿದೆ ಆದ್ದರಿಂದ ನಾನು ಸಮೀಪೀಕರಣ ಮಾಡಿದರೆ ಪ್ರೋಟೀನ್ ಈ ರೀತಿಯ ಕೆಲವು ರಚನೆಯನ್ನು ಹೊಂದಿದೆ ಎಂದು ಊಹಿಸೋಣ ಮತ್ತು ಇವು ಡೈಸಲ್ಫೈಡ್ ಬಂಧಗಳಾಗಿವೆ ಆದ್ದರಿಂದ ನಾನು ಚಿತ್ರಿಸಿದ್ದು ಮೂರು ಮಡಿಸಿದ ಡೊಮೇನ್ ಗಳನ್ನು ಹೊಂದಿರುವ ಕಾಲ್ಪನಿಕ ಪ್ರೋಟೀನ್ ನಾನು ಚಿತ್ರಿಸಿದ ಈ ನಿರ್ದಿಷ್ಟ ಪ್ರೋಟೀನ್ ಮೂರು ಮಡಿಸಿದ ಡೊಮೇನ್ ಗಳನ್ನು ಹೊಂದಿದೆ ಪ್ರೋಟೀನ್ ಅನ್ನು ಸ್ಪರ್ಶಿಸುವ ತುದಿಯು ನಿಮ್ಮ ನಿಯಂತ್ರಣದಲ್ಲಿಲ್ಲ ಎಂದು ನಾವು ಭಾವಿಸೋಣ ತುದಿಯು ಈ ಹಂತದಿಂದ ಮತ್ತು ಬಹುಶಃ ಈ ಹಂತದಿಂದ ಪ್ರೋಟೀನ್ ಗೆ ತಾಗಬಹುದು ಆದ್ದರಿಂದ ತುದಿಯು ವಾಸ್ತವವಾಗಿ ಪ್ರೋಟೀನ್ ಅನ್ನು ಸ್ಪರ್ಶಿಸುವ ಯಾವುದೇ ನಿಯಂತ್ರಣ ನಿಮಗೆ ಇರುವುದಿಲ್ಲ ತುದಿಯು ವಾಸ್ತವವಾಗಿ ಪ್ರೋಟೀನ್ ನೊಂದಿಗೆ ಕೆಲವು ಹಂತದಲ್ಲಿ ಸಂಪರ್ಕಕ್ಕೆ ಬಂದಿರಬಹುದು ಎಂದು ಊಹಿಸಿರಿ ಹಾಗಿದ್ದರೆ ನಮ್ಮ ಹಿಂದಿನ ವಕ್ರರೇಖೆಯಲ್ಲಿ ಏನಾಗಬಹುದು ಇದು ಪ್ರೋಟೀನ್ ಅನ್ನು ಮುಟ್ಟಿದ ತುದಿಯ ರಚನೆ ಇಲ್ಲಿಂದ ಗರಿಷ್ಠ ದೂರ ತಲುಪಿದೆ ಅಥವಾ ಸೆಟ್ ಪಾಯಿಂಟ್ ತಲುಪಿದೆ ಎಂದು ಹೇಳೋಣ ನಂತರ ಇಲ್ಲಿಂದ ತುದಿಯು ಮೇಲಕ್ಕೆ ಹೋಗಬೇಕು ಆದ್ದರಿಂದ ತುದಿಯು ಮೇಲಕ್ಕೆ ಹೋಗಲು ಪ್ರಾರಂಭಿಸಿದ ನಂತರ ನಿಮಗೆ ಈ ರೀತಿಯ ಪರಿಸ್ಥಿತಿ ಇರುತ್ತದೆ ಈಗ ಪ್ರೋಟೀನ್ ಮೇಲ್ಮೈಗೆ ಹೊರಹೀರುವ ಕಾರಣ ತುದಿಯು ಈ ಹಂತದಿಂದ ಈ ಹಂತಕ್ಕೆ ಹೋಗಲು ನಾವು ಪ್ರೋಟೀನ್ ಮತ್ತು ತುದಿಯ ನಡುವಿನ ಅಂಟಿಕೊಳ್ಳುವಿಕೆಯ ನಿರ್ದಿಷ್ಟ ಬಂಧಗಳನ್ನು ಬಲದ ಮುಖೇನ ಮುರಿಯಬೇಕಾಗಿದೆ ನೀವು ಹಿಂತೆಗೆದುಕೊಳ್ಳುವಾಗ ಅದು ಒಂದು ಅಂಶವಾಗಿದೆ ಮತ್ತು ಒಂದು ಹಂತವು ಸಹ ಆಗಿದೆ ಹಂತ ಎರಡು ಎಂದರೆ ತುದಿಯು ಮೇಲಕ್ಕೆ ಹೋದಾಗ ಅದು ನಿಜವಾಗಿಯು ತುದಿಯಲ್ಲಿ ಅಂಟಿಕೊಂಡಿರುತ್ತದೆ ಸಂಪೂರ್ಣವಾಗಿ ಪ್ರೋಟೀನ್ ಮೇಲ್ಮೈಯಿಂದ ಬೇರ್ಪಟ್ಟರೆ ಇಡೀ ವ್ಯವಸ್ಥೆಯು ಹೊರಬರುತ್ತದೆ ಮತ್ತು ನಿಮಗೆ ಯಾವುದೇ ಗಮನಾರ್ಹ ಲಕ್ಷಣಗಳು ಸಿಗುವುದಿಲ್ಲ ಪ್ರೋಟೀನ್ ನ ಒಂದು ತುದಿಯು ತಲಾಧಾರಕ್ಕೆ ಅಂಟಿಕೊಂಡಿರಬೇಕು ಇದರಿಂದ ಏನಾಗುತ್ತದೆ ಪ್ರೋಟೀನ್ ನ ಒಂದು ತುದಿಯು ಮೇಲ್ಮೈಗೆ ಅಂಟಿಕೊಂಡಿದೆ ಎಂದು ನಾವು ಊಹಿಸೋಣ ಈಗ ಪ್ರೋಟೀನ್ ಅನ್ನು ಸರಪಳಿಯಂತೆ ಮತ್ತು ಇದನ್ನು ರಬ್ಬರ್ ಬ್ಯಾಂಡ್ ಎಂದು ಯೋಚಿಸಿ ಈ ತುದಿಯು ಸಮಂಜಸವಾಗಿ ಪ್ರಬಲವಾಗಿದೆ ಮತ್ತು ಬಲವಾಗಿ ಅಂಟಿಕೊಂಡಿದೆ ಈ ಎರಡೂ ತುದಿಗಳು ಲಗತ್ತಾಗಿ ಉಳಿದಿದ್ದರೆ ಮತ್ತು ನೀವು ತುದಿಯನ್ನು ತರಲು ಪ್ರಯತ್ನಿಸುವಾಗ ಅದು ಡೈಸಲ್ಫೈಡ್ ಬಂಧಗಳ ಮೇಲೆ ಬಲವನ್ನು ಬೀರುತ್ತದೆ ಆದ್ದರಿಂದ ಇದು ಇಲ್ಲಿ ಒಂದು ಬಲವನ್ನು ಬೀರುವಂತಿದೆ ಮತ್ತು ಈ ತುದಿಯನ್ನು ಲಂಗರು ಹಾಕಲಾಗುತ್ತದೆ ಮತ್ತು ತುದಿಯನ್ನು ಇಲ್ಲಿ ಎಲ್ಲೋ ಜೋಡಿಸಲಾಗಿದೆ ಆದರೆ ತುದಿಯು ಹೊರಬರಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಅದು ಹರಡುತ್ತದೆ ಈ ತುದಿಯನ್ನು ಬಲವಾಗಿ ಜೋಡಿಸಿದ್ದರೆ ಈ ಪ್ರತಿಯೊಂದು ಬಂಧಗಳಿಗೆ ಬಲವು ಹರಡುತ್ತದೆ ಮತ್ತು ಡೈಸಲ್ಫೈಡ್ ಬಂಧವನ್ನು ಮುರಿಯಲು ಅಗತ್ಯವಾದ ಬಲವು ಆ ಪರಿಮಾಣಕ್ಕೆ ಬದಲಾದಾಗ ಒಡೆಯುತ್ತದೆ ನಿಮ್ಮಲ್ಲಿರುವುದು ಏಕ ಡೊಮೇನ್ ಗಳ ಸಂದರ್ಭವಾಗಿದ್ದು ಅದು ಬಲದಿಂದ ತೆರೆದುಕೊಳ್ಳುತ್ತದೆ ಆದ್ದರಿಂದ ಇದು ಎರಡನೇ ಹಂತವಾಗಿದೆ ಆದ್ದರಿಂದ ಇದು ಒಂದೊಂದಾಗಿ ಸಂಭವಿಸುತ್ತದೆ ನಾನು ಸಾಟೂತ್ ಪ್ರೊಫೈಲ್ ಅನ್ನು ಒಂದೊಂದಾಗಿ ಚಿತ್ರಿಸಿದರೆ ಇಲ್ಲಿ ನೋಡಿದರೆ ಕೇವಲ ಮೂರು ಪೀಕ್ ಗಳನ್ನು ಚಿತ್ರಿಸಿದ್ದೀನಿ ಮೂರು ಡೊಮೇನ್ ಗಳನ್ನು ಹೊಂದಿರುವ ಕಾಲ್ಪನಿಕ ಪ್ರೋಟೀನ್ ಗಾಗಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಡಿಫ್ಲೆಕ್ಷನ್ ಎಂದು ಕರೆಯಲ್ಪಡುವ ಒಂದು ನಿರ್ದಿಷ್ಟ ಸನ್ನಿವೇಶಕ್ಕಾಗಿ ಇಲ್ಲಿ ಮೂರು ಪೀಕ್ ಗಳು ಮತ್ತು ಎರಡು ಹೆಚ್ಚುವರಿ ಪೀಕ್ ಗಳಿವೆ ಈ ಪೀಕ್ ನ ಮೇಲ್ಮೈಗೆ ಪ್ರೋಟೀನ್ ನ ನಿರ್ದಿಷ್ಟ ಅಂಟಿಕೊಳ್ಳುವಿಕೆಯನ್ನು ಮುರಿಯಲು ಅಗತ್ಯವಾದ ಬಲಕ್ಕೆ ಅನುರೂಪವಾಗಿದೆ ಕೊನೆಯ ಪೀಕ್ ನ ತುದಿಯಿಂದ ಪ್ರೋಟೀನ್ ನ ಬೇರ್ಪಡುವಿಕೆಗೆ ಅನುರೂಪವಾಗಿದೆ ನಿಜವಾದ ಡೇಟಾ ವು ಪೀಕ್ ಗಳು ಒಂದು ಎರಡು ಮೂರು ಅಗತ್ಯವಿರುವ ದತ್ತಾಂಶವಾಗಿದೆ ಮುಂದೆ ಏನಾಗುತ್ತದೆ ಆದ್ದರಿಂದ ನೀವು ಒಂದು ನಿರ್ದಿಷ್ಟ ಪೀಕ್ ನ ಮೇಲೆ ಕೇಂದ್ರೀಕರಿಸಿದರೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ ನೀವು ತುದಿಯನ್ನು ಮೇಲಕ್ಕೆ ಮತ್ತು ಮೇಲಕ್ಕೆ ತರಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ಈ ಪ್ರತಿಯೊಂದು ಬಂಧಗಳು ಬಲವನ್ನು ಪ್ರಯೋಗಿಸಿದಾಗ ಬಂಧವು ವಿಸ್ತರಿಸಲ್ಪಡುತ್ತದೆ ಮತ್ತು ಹೆಚ್ಚು ವಿಸ್ತರಿಸಲ್ಪಡುತ್ತದೆ ಎಂದು ನೀವು ಭಾವಿಸಿದರೆ ಬಲವು ಹೆಚ್ಚಾಗುತ್ತಲೇ ಇರುತ್ತದೆ ಮತ್ತು ಒಂದು ಹಂತದಲ್ಲಿ ಬಂಧವು ಮುರಿದುಹೋದರೆ ಬಲದಲ್ಲಿ ತ್ವರಿತ ಕುಸಿತ ಕಂಡುಬರುತ್ತದೆ ಆದ್ದರಿಂದ ಈ ಡ್ರಾಪ್ ತತ್ಕ್ಷಣದ್ದು ಎಂದು ತಿಳಿದಿದೆ ಈ ಪೀಕ್ ನ ತುದಿಯು ಬಾಂಡ್ ಸ್ಟ್ರೆಚಿಂಗ್ ಗೆ ಅನುರೂಪವಾಗಿದೆ ಈ ಸಮಯದಲ್ಲಿ ಬಾಂಡ್ ಒಡೆಯುತ್ತದೆ ಮತ್ತು ನಂತರ ಬಲದಲ್ಲಿ ತ್ವರಿತ ಕುಸಿತ ಕಂಡುಬರುತ್ತದೆ ನೀವು ಮೂರು ಡೊಮೇನ್ ಗಳನ್ನು ಹೊಂದಿರುವಂತೆ ನೀವು ಅನೇಕ ಡೊಮೇನ್ ಗಳನ್ನು ಹೊಂದಿದ್ದರೆ ಇದು ಅತ್ಯಂತ ದುರ್ಬಲ ಮತ್ತು ಇದು ಪ್ರಬಲವಾಗಿದೆ ಎಂದು ನಾವು ಊಹಿಸೋಣ ಆದ್ದರಿಂದ ನೀವು ಬಲವನ್ನು ಪ್ರಯೋಗಿಸುವಾಗ ಇದು ಸರಣಿಯಲ್ಲಿ ಸಂಪರ್ಕ ಹೊಂದಿದ ಸ್ಪ್ರಿಂಗ್ ಗಳ ಗುಂಪಿಗೆ ಸಮನಾಗಿರುತ್ತದೆ ಎಂದರ್ಥ ಆದ್ದರಿಂದ ನೀವು ಬಲವನ್ನು ಪ್ರಯೋಗಿಸುವಾಗ ದುರ್ಬಲ ಲಿಂಕ್ ಮೊದಲು ತೆರೆದುಕೊಳ್ಳುತ್ತದೆ ಮತ್ತು ಬಲವಾದ ಲಿಂಕ್ ಕೊನೆಯದಾಗಿ ತೆರೆದುಕೊಳ್ಳುತ್ತದೆ ನಾನು ಇಲ್ಲಿ ಚಿತ್ರಿಸುವ ಈ ಬಲದ ವಕ್ರರೇಖೆಯಲ್ಲಿ ಮೂರು ಮತ್ತು ಇನ್ನು ಎರಡು ಪೀಕ್ ಗಳು ಇರುವ ನಿರ್ದಿಷ್ಟ ವೈಶಿಷ್ಟ್ಯವಿದೆ ಎಂದು ನೀವು ನೋಡಿದ್ದೀರಿ ಆದರೆ ಮೂರು ಡೊಮೇನ್ ಗಳ ಪ್ರೋಟೀನ್ ಗಾಗಿ ನೀವು ಈ ರೀತಿಯ ಪರಿಸ್ಥಿತಿಯನ್ನು ಹೊಂದಿರಬಹುದು ಆದ್ದರಿಂದ ನೀವು ನೋಡುವುದು ಕೇವಲ ಒಂದು ಡೇಟಾ ಪೀಕ್ ಅನ್ನು ಮಾತ್ರ ಅದು ಏಕೆ ಏಕೆಂದರೆ ತುಂಬ ಸಾಧ್ಯತೆ ಇರುವುದು ನಿಮ್ಮ ಪ್ರೋಟೀನ್ ಈ ರೀತಿಯಾಗಿದ್ದರೆ ನಂತರ ತುದಿಯು ಅದರ ನಡುವೆ ಸಂಪರ್ಕದಲ್ಲಿರುತ್ತದೆ ಮತ್ತು ಆ ಸಂದರ್ಭದಲ್ಲಿ ತುದಿಯು ಅದನ್ನು ಎಳೆಯುವಾಗ ಸಂರಚನೆಯು ಈ ರೀತಿ ಕಾಣುತ್ತದೆ ಪ್ರೋಟೀನ್ ನ ಈ ಭಾಗವು ಯಾವುದೇ ಶಕ್ತಿಗಳನ್ನು ಅನುಭವಿಸುವುದಿಲ್ಲ ಆದ್ದರಿಂದ ಮೂಲಭೂತವಾಗಿ ಉದಾಹರಣೆಗೆ ಇದು ನಿಮ್ಮ ಮೊದಲ ಡೊಮೇನ್ ಆಗಿದ್ದರೆ ಅದು ತೆರೆದುಕೊಳ್ಳುವುದಿಲ್ಲ ಆದರೆ ಎರಡನೆಯ ಮತ್ತು ಮೂರನೆಯ ಡೊಮೇನ್ ತೆರೆದುಕೊಳ್ಳುತ್ತದೆ ನಾನು ಚಿತ್ರಿಸಿದನ್ನು ನೀವು ನೋಡಿದರೆ ಅದು ಈ ರೀತಿಯದ್ದಾಗಿದೆ ಎಂದು ಹೇಳೋಣ ಆದ್ದರಿಂದ ನೀವು ವಿಸ್ತರಿಸದ ಎರಡು ಡೊಮೇನ್ ಗಳನ್ನು ಹೊಂದಿದ್ದೀರಿ ಎಂದುಕೊಳ್ಳಿ ಅದರೊಂದಿಗೆ ನಾನು ಇಂದು ನಮ್ಮ ಉಪನ್ಯಾಸವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪ್ರೋಟೀನ್ ತೆರೆದುಕೊಳ್ಳುವುದನ್ನು ಅಧ್ಯಯನ ಮಾಡಲು ಎಎಫ್ಎಂ ಅನ್ನು ಹೇಗೆ ಬಳಸಿಕೊಳ್ಳಬಹುದು ಮತ್ತು ಪ್ರೋಟೀನ್ ತೆರೆದುಕೊಳ್ಳುವಿಕೆಯ ಒಂದು ನಿರ್ದಿಷ್ಟ ಲಕ್ಷಣ ಯಾವುದು ಎಂದು ನಾವು ನೋಡಿದ್ದೇವೆ ಇದರರ್ಥ ಈ ನಿರ್ದಿಷ್ಟ ವೈಶಿಷ್ಟ್ಯದ ಆಧಾರದ ಮೇಲೆ ಇದರರ್ಥ ಪ್ರೋಟೀನ್ ತೆರೆದುಕೊಳ್ಳುತ್ತಿದೆ ಎಂದು ನಾನು ಹೇಳಬಹುದು ಆದ್ದರಿಂದ ಮುಂದಿನ ತರಗತಿಯಲ್ಲಿ ನಾವು ಇದನ್ನು ಮುಂದುವರಿಸುತ್ತೇವೆ ಮತ್ತು ನಮ್ಮ ಡೇಟಾ ವನ್ನು ಹೇಗೆ ವಿಶ್ಲೇಷಿಸಬೇಕು ಮತ್ತು ಫೈಬ್ರೊನೆಕ್ಟಿನ್ ಪ್ರೋಟೀನ್ ನ ತೆರೆದುಕೊಳ್ಳುವಿಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರೋಟೀನ್ ರಚನೆಗಳಿಗೆ ಸಂಬಂಧಿಸಿದ ವಿನ್ಯಾಸ ತತ್ವಗಳು ಯಾವುವು ಎಂಬುದನ್ನು ನೋಡೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು